ಈ ಪಾಠದಲ್ಲಿ ಪಾಠ ಸಂಖ್ಯೆ 10 ನಾವು ಮಾರ್ಕೆಟಿಂಗ್ ಅವಕಾಶಗಳ ಅನ್ವೇಷಿಸುವ ಭಾಗ ಒಂದರ ಬಗ್ಗೆ ಚರ್ಚಿಸಲಿದ್ದೇವೆ ಆದ್ದರಿಂದ ಇದರಲ್ಲಿ ನಾವು ಎಸ್ ಡಬ್ಲ್ಯೂ ಒ ಟಿ ವಿಶ್ಲೇಷಣೆ ಟಿ ಒ ಡಬ್ಲ್ಯೂ ಮ್ಯಾಟ್ರಿಕ್ಸ್ ಅನ್ನು ಚರ್ಚಿಸಲು ಹೋಗುತ್ತೇವೆ ನಂತರ ಅವಕಾಶ ಮತ್ತು ಅವಕಾಶ ಗುರುತಿಸುವಿಕೆಗಾಗಿ ಸ್ಕೌಟಿಂಗ್ ಮಾಡುತ್ತೇವೆ ಆದ್ದರಿಂದ ಎಸ್ ಡಬ್ಲ್ಯೂ ಒ ಟಿ ವಿಶ್ಲೇಷಣೆಗೆ ಬರೋಣ ಎಸ್ ಡಬ್ಲ್ಯೂ ಒ ಟಿ ಎಂದರೆ ಶಕ್ತಿ ದೌರ್ಬಲ್ಯ ಅವಕಾಶಗಳು ಮತ್ತು ಬೆದರಿಕೆಗಳನ್ನು ಸೂಚಿಸುತ್ತದೆ ಎಂದು ನೀವು ಈಗ ಅರ್ಥಮಾಡಿಕೊಂಡಿರಬೇಕು ಸ್ಥೂಲ ಪರಿಸರದ ವಿಶ್ಲೇಷಣೆಯು ಅವಕಾಶಗಳು ಮತ್ತು ಬೆದರಿಕೆಗಳ ಬಗ್ಗೆ ನಮಗೆ ಏನನ್ನಾದರೂ ಹೇಳುತ್ತದೆ ಆದರೆ ಕಂಪನಿಯ ಸೂಕ್ಷ್ಮ ಪರಿಸರದ ವಿಶ್ಲೇಷಣೆಯು ಆ ಕಂಪನಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಬಗ್ಗೆ ಏನನ್ನಾದರೂ ಹೇಳುತ್ತದೆ ಹಾಗಾಗಿ ಅವಕಾಶಗಳು ಮತ್ತು ಬೆದರಿಕೆಗಳು ಕಂಪನಿಗೆ ಬಾಹ್ಯವಾಗಿದ್ದರೂ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಕಂಪನಿಗೆ ಆಂತರಿಕವಾಗಿರುತ್ತವೆ ಆದ್ದರಿಂದ ನಾವು ಈ ಮಾಹಿತಿಯನ್ನು ಸಾಮರ್ಥ್ಯಗಳು ದೌರ್ಬಲ್ಯಗಳು ಅವಕಾಶಗಳು ಮತ್ತು ಬೆದರಿಕೆಗಳ ಮ್ಯಾಟ್ರಿಕ್ಸ್ ಆಗಿ ಸಂಯೋಜಿಸಬಹುದು ಇದನ್ನು ಎಸ್ ಡಬ್ಲ್ಯೂ ಒ ಟಿ ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಟೆಲಿಕಾಂ ಸೇವಾ ಪೂರೈಕೆದಾರ ಏರ್ಟೆಲ್ಗಾಗಿ ಎಸ್ ಡಬ್ಲ್ಯೂ ಒ ಟಿ ಮ್ಯಾಟ್ರಿಕ್ಸ್ ನ ಉದಾಹರಣೆ ಭಾರತದಲ್ಲಿದೆ ಈಮಾಹಿತಿಯನ್ನು ಇತ್ತೀಚೆಗೆ ಮಾಡಲಾಗಿಲ್ಲಎಂಬುದನ್ನು ದಯವಿಟ್ಟು ನೆನಪಿನಲ್ಲಿಡಿಮತ್ತು ಆದ್ದರಿಂದ ಈ ಎಸ್ ಡಬ್ಲ್ಯೂ ಒ ಟಿ ವಿಶ್ಲೇಷಣೆಯನ್ನು ನಡೆಸಿದಾಗ ನಿಮಗೆ ಹೆಚ್ಚು ನಿರ್ದಿಷ್ಟ ವರ್ಷ 2011 ಅಥವಾ 12 ತಿಳಿದಿರಬಹುದು ಆದ್ದರಿಂದ ಈ ಎಸ್ ಡಬ್ಲ್ಯೂ ಒ ಟಿ ಮ್ಯಾಟ್ರಿಕ್ಸ್ ಶಕ್ತಿ ದೌರ್ಬಲ್ಯ ಅವಕಾಶ ಮತ್ತು ಬೆದರಿಕೆಗಳನ್ನು ಒಳಗೊಂಡಿದೆ ಆದ್ದರಿಂದ6 ಸಾಮರ್ಥ್ಯಗಳು ಮತ್ತು 3 ದೌರ್ಬಲ್ಯಗಳನ್ನು ಗುರುತಿಸಲಾಗಿದೆಎಂದು ನೀವು ನೋಡಬಹುದು ಆದ್ದರಿಂದ ಈ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳು ಕಂಪೆನಿಗಳ ಪರಿಸರಕ್ಕೆ ಆಂತರಿಕ ಪರಿಸರವಾಗಿದೆ ಮತ್ತು ಅವಕಾಶ ಮತ್ತು ಬೆದರಿಕೆಗಳುಕಂಪನಿಯ ಬಾಹ್ಯ ಪರಿಸರವಾಗಿದೆ ಅವು ಕಂಪನಿಯ ಬಾಹ್ಯ ಪರಿಸರದಿಂದ ಬರುತ್ತವೆ ಬೆದರಿಕೆಗಳು ಯಾವುವು ಎಂದು ನೋಡೋಣ ಆದ್ದರಿಂದ ಏರ್ಟೆಲ್ 2009 10ರಲ್ಲಿ ಭಾರತದಲ್ಲಿ 95 ದಶಲಕ್ಷ ಗ್ರಾಹಕರನ್ನು ಹೊಂದಿದೆ ಟೆಲಿಕಾಂ ಮತ್ತು ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಒದಗಿಸಲು ಇದು ಮೂಲಸೌಕರ್ಯವನ್ನು ಹೊಂದಿದೆ ಇದುಸೋನಿ ಎರಿಕ್ಸನ್ ನೋಕಿಯಾ ಮತ್ತು ಎಸ್ ಟೆಲ್ ನಂತಹಹ್ಯಾಂಡ್ಸೆಟ್ ತಯಾರಕರೊಂದಿಗೆಕಾರ್ಯತಂತ್ರದ ಮೈತ್ರಿಯನ್ನು ಹೊಂದಿದೆ ಇದು ಭಾರತದ ಎಲ್ಲಾ 23 ಟೆಲಿಕಾಂ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈಗ ಅವಕಾಶವು ಸ್ವಲ್ಪ ಹೆಚ್ಚು ಕಾರ್ಯನಿರ್ವಹಿಸುತ್ತದೆ ಆದರೆ ಈ ಡೇಟಾ ವು ನಾನು ಹೇಳಿದಂತೆ 2011 12 ಅಥವಾ 2009 10ಕ್ಕೆ 11 12 ಕ್ಕೆ ಸೇರಿದೆ ಎಂದು ಇದು ಉತ್ತಮ ಕಾರ್ಪೊರೇಟ್ ರಚನೆ ಮತ್ತು ದೂರದೃಷ್ಟಿಯ ನಾಯಕನನ್ನು ಹೊಂದಿದೆ ಟೆಲಿಕಾಂ ಸೇವಾ ಪೂರೈಕೆದಾರ ಉದ್ಯಮದಲ್ಲಿ ಆರಂಭಿಕ ಪ್ರವೇಶ ಪಡೆಯುವ ಅನುಕೂಲಗಳನ್ನು ಇದು ಹೊಂದಿದೆ ಆದ್ದರಿಂದ ಇದು ಆರಂಭಿಕ ಪ್ರವೇಶವಾಗಿದೆ ಈಗ ಅದರ ದೌರ್ಬಲ್ಯಗಳು ಇದು ಅವರ ಕಾರ್ಯಾಚರಣೆಯ ಆರಂಭಿಕ ದಿನಗಳಲ್ಲಿ ಕಡಿಮೆ ಪರಿಣತಿಯನ್ನು ಹೊಂದಿದೆ ಆದ್ದರಿಂದ ಇದುಅದರ ಅನೇಕ ಕಾರ್ಯಾಚರಣೆಗಳನ್ನುಹೊರಗುತ್ತಿಗೆ ನೀಡಬೇಕಾಗಿತ್ತು ಕಂಪನಿಯು ಟೆಲಿಕಾಂ ಟವರ್ಗಳನ್ನು ಇತರ ಹಲವು ಕಂಪನಿಗಳೊಂದಿಗೆ ಹಂಚಿಕೊಳ್ಳುತ್ತದೆ ಮತ್ತು ಅವುಗಳ ಮೇಲೆ ಅವಲಂಬಿತವಾಗಿದೆ ಕೆಲವು ಮಾನವ ಸಂಪನ್ಮೂಲ ಸಮಸ್ಯೆಗಳು ಅದರ ಅಂತರರಾಷ್ಟ್ರೀಯ ಚಿತ್ರಣವನ್ನು ಸಹ ಕೆಡಿಸುತ್ತಿವೆ ಈಗ ಕಂಪನಿಗೆ ಇರುವ ಅವಕಾಶಗಳುಮಧ್ಯ ಮೊಬೈಲ್ ಟೆಲಿಕಾಂ ಪ್ರವೇಶ ಪೆನೇಟ್ರೇಷನ್ಗೆ ಸಾಕಷ್ಟು ಅವಕಾಶಗಳಾಗಿವೆಅದು 100 ಕ್ಕಿಂತ ಕಡಿಮೆ ಆದ್ದರಿಂದ ಜನರು ಈ ಟೆಲಿಕಾಂ ಅಥವಾ ಮೊಬೈಲ್ ಹ್ಯಾಂಡ್ಸೆಟ್ಗಳಲ್ಲಿ ಮುಂದುವರಿದಂತೆ ಆಗುತ್ತಿದ್ದಂತೆ ಅವಕಾಶಗಳು ಈಗ 100 ಕ್ಕಿಂತ ಕಡಿಮೆಯಿವೆ ಆದರೆ ಅನೇಕ ಮೊಬೈಲ್ ಸೆಟ್ಗಳು ಒಂದೇ ವ್ಯಕ್ತಿಯೊಂದಿಗೆ ಇರುವಾಗ 100 ಕ್ಕಿಂತ ಹೆಚ್ಚು ಅವಕಾಶಗಳು ಸಿಗುತ್ತವೆ ಅದರ ಕೆಲವು ಸ್ಪರ್ಧಿಗಳಾದ ವೊಡಾಫೋನ್ ಬಿಎಸ್ಎನ್ಎಲ್ ಇತ್ಯಾದಿಗಳು ಈ ಕಂಪನಿಗೆ ಕೆಲವು ರೀತಿಯ ಬೆದರಿಕೆಯನ್ನು ನೀಡುತ್ತವೆ ಆದ್ದರಿಂದ ನಾವು ಸಾಮರ್ಥ್ಯ ದೌರ್ಬಲ್ಯ ಅವಕಾಶಗಳು ಮತ್ತು ಬೆದರಿಕೆಗಳನ್ನು ನೋಡಿದ್ದೇವೆ ಈಗ ನಾವುಏರ್ಟೆಲ್ ಟೆಲಿಕಾಂ ಕಂಪನಿಯ ಟಿ ಒ ಡಬ್ಲ್ಯೂS ಮ್ಯಾಟ್ರಿಕ್ಸ್ ಅನ್ನುನೋಡುತ್ತೇವೆ ಈಗ ಟಿ ಒ ಡಬ್ಲ್ಯೂS ಮ್ಯಾಟ್ರಿಕ್ಸ್ನ ಪ್ರಾಮುಖ್ಯತೆಯೆಂದರೆ ನಾವು ಚರ್ಚಿಸಿದ ಅವಕಾಶಗಳು ಮತ್ತು ಬೆದರಿಕೆಗಳು ಮತ್ತು ದೌರ್ಬಲ್ಯಗಳು ಮತ್ತು ಸಾಮರ್ಥ್ಯಗಳೊಂದಿಗೆ ಏನಾಗುತ್ತದೆ ಎಂದರೆ ನಾವು ಟಿ ಒ ಡಬ್ಲ್ಯೂ ಮ್ಯಾಟ್ರಿಕ್ಸ್ ಮಾಡಲು ಹೋಗುತ್ತೇವೆ ಆದ್ದರಿಂದ ಅದನ್ನು ಹೇಗೆಮಾಡಲಾಗುತ್ತದೆ ಆದ್ದರಿಂದ ನೀವು ಇಲ್ಲಿ ಸಾಮರ್ಥ್ಯಗಳನ್ನು ಕಾಣುವುದಿಲ್ಲ ಎಂದು ನೋಡುತ್ತೀರಿ ಸಾಮರ್ಥ್ಯಗಳು ಹಿಂದಿನ ಸ್ಲೈಡ್ನಲ್ಲಿವೆ ಈ ಶಕ್ತಿ ದೌರ್ಬಲ್ಯಗಳು ಅವಕಾಶಗಳು ಮತ್ತು ಬೆದರಿಕೆಗಳನ್ನು ನಾವು ಚರ್ಚಿಸಿದ್ದೇವೆ ಇಲ್ಲಿ ನಾವು ಟಿ ಒ ಡಬ್ಲ್ಯೂS ಅನ್ನು ಚರ್ಚಿಸುತ್ತೇವೆ ಅಂದರೆ ಈ ಶಕ್ತಿ ಅವಕಾಶಗಳು ಸಾಮರ್ಥ್ಯಗಳ ಬೆದರಿಕೆಗಳು ದೌರ್ಬಲ್ಯಗಳು ಮತ್ತು ಅವಕಾಶಗಳು ಮತ್ತು ಏರ್ಟೆಲ್ ಎಂಬ ಕಂಪನಿಯ ದೌರ್ಬಲ್ಯಗಳು ಮತ್ತು ಬೆದರಿಕೆಗಳ ಪರಿಣಾಮ ಏನು ಎಂದು ಈಗ ನೀವು S1 O1 ಅಂದರೆ ಮೊದಲ ಶಕ್ತಿ ಮತ್ತು ಮೊದಲ ಅವಕಾಶವನ್ನು ಅರ್ಥೈಸುತ್ತೀರಿ ಆದ್ದರಿಂದ ಮೊದಲ ಬಲವು ಅತಿದೊಡ್ಡ ಗ್ರಾಹಕರ ನೆಲೆಯನ್ನು ಹೊಂದಿದೆ ಮತ್ತು ಮೊಬೈಲ್ ಟೆಲಿಕಾಂ ನುಗ್ಗುವಿಕೆಗೆ ಸಾಕಷ್ಟು ಅವಕಾಶಗಳಿವೆ ಆದ್ದರಿಂದ ಈ ಶಕ್ತಿ ಮತ್ತು ಅವಕಾಶ ಎಸ್ 1 ಒ 1 ಎಸ್ 1 ಮತ್ತು ಒ 1 ಅನ್ನು ಸಂಯೋಜಿಸುವ ಮೂಲಕ ಬಳಸಬಹುದಾದ ಈ ತಂತ್ರವೆಂದರೆ ಕಂಪನಿಯು ತೀವ್ರವಾದ ಮತ್ತು ಸಮಗ್ರ ಬೆಳವಣಿಗೆಯ ತಂತ್ರಗಳನ್ನು ಬಳಸಿಕೊಂಡು ಬೆಳೆಯಬಹುದು ತೀವ್ರವಾದ ಬೆಳವಣಿಗೆಯ ಕಾರ್ಯತಂತ್ರವು ಅವರು ತಮ್ಮೊಳಗೆ ಬೆಳೆಯಬಹುದು ಎಂದರ್ಥ ಅವು ಒಳಮುಖವಾಗಿ ಬೆಳೆಯಬಹುದು ಆದರೆ ಸಮಗ್ರ ಬೆಳವಣಿಗೆಯ ಕಾರ್ಯತಂತ್ರವೆಂದರೆ ನೀವು ಈಗ ಬೆಳೆಯಲು ಇತರ ಕಂಪನಿಗಳೊಂದಿಗೆ ಕೈಜೋಡಿಸುವ ಬಗ್ಗೆ ಆದ್ದರಿಂದ ಇದು ಸಮಗ್ರ ಬೆಳವಣಿಗೆಯ ತಂತ್ರಗಳು ಕಂಪನಿಯು ಇರುವ ಮೂಲಸೌಲಭ್ಯವನ್ನು ಬಳಸಬಹುದು ಅಥವಾ ಬೆಳವಣಿಗೆಗೆ ಹೊಸ ಮೂಲಭೂತ ಹೊಂದಿಸಬಹುದು ಏಕೆಂದರೆ ಕಂಪನಿಯ ಆರೈಕೆಯಲ್ಲಿ ಬೆಳವಣಿಗೆಯ ಅವಕಾಶವಿದೆ ಮತ್ತು ಅಸ್ತಿತ್ವದಲ್ಲಿರುವ ಮೂಲಸೌಕರ್ಯ ಅಥವಾ ಹೊಸ ಮೂಲಸೌಕರ್ಯಗಳನ್ನು ಬೆಳವಣಿಗೆಗೆ ಬಳಸಿಕೊಳ್ಳಬಹುದು ನಂತರ ಎಸ್ 3 ಒ 1 ಕಂಪನಿಯುಮಾರುಕಟ್ಟೆಯಲ್ಲಿ ಬೆಳೆಯಲು ಸಣ್ಣ ಸೇವಾ ಪೂರೈಕೆದಾರರೊಂದಿಗೆಕಾರ್ಯತಂತ್ರದಮೈತ್ರಿ ಮಾಡಿಕೊಳ್ಳಬಹುದು ಆದ್ದರಿಂದ ಇದು ಸಮಗ್ರ ಬೆಳವಣಿಗೆ ಆಫ್ರಿಕಾದಂತಹ ವಿದೇಶಿ ದೇಶಗಳಲ್ಲಿ ಉಡುಗೊರೆಗಳನ್ನು ಸ್ಥಾಪಿಸಲು ಇದು ವಿದೇಶಿ ಸೇವಾ ಪೂರೈಕೆದಾರರೊಂದಿಗೆ ಮೈತ್ರಿ ಮಾಡಿಕೊಳ್ಳಬಹುದು ನಂತರ ಎಸ್ 4 ಒ 1 ಇದುಕೈಗೆಟುಕುವ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಸೇವೆಗಳನ್ನು ನೀಡುವ ಮೂಲಕ ದೇಶಾದ್ಯಂತ ತನ್ನ ಮಾರುಕಟ್ಟೆ ಪಾಲನ್ನುಹೆಚ್ಚಿಸಬಹುದು ಇದರಿಂದಾಗಿ ತೀವ್ರಬೆಳವಣಿಗೆಯಮೂಲಕ ಮಾರುಕಟ್ಟೆ ಪಾಲನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಈಗ ಎಸ್ 5 ಒ 1 ಎಸ್ 5 ಇದು ಉತ್ತಮ ಸಾಂಸ್ಥಿಕ ರಚನೆ ಮತ್ತು ದೂರದೃಷ್ಟಿಯ ನಾಯಕ ಆದ್ದರಿಂದ ಕಂಪನಿಯುಭವಿಷ್ಯದಲ್ಲಿ ಮಾರುಕಟ್ಟೆ ಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಖಾತ್ರಿಪಡಿಸಿಕೊಳ್ಳಲು ಹೆಚ್ಚಿನ ಜನರನ್ನು ನೇಮಿಸಿಕೊಳ್ಳಲು ತನ್ನ ಸಾಂಸ್ಥಿಕ ರಚನೆಯ ಲಾಭವನ್ನುಪಡೆಯಬಹುದು ಮತ್ತು ಎಸ್ 6 ಒ 1 ತನ್ನ ಅನುಭವ ಮತ್ತು ಕಲಿಕೆಯ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ಭಾರತದ ಹೆಚ್ಚಿನ ನಾಗರಿಕರಿಗೆ ಕೈಗೆಟುಕುವ ದರದಲ್ಲಿ ಸೇವೆಗಳನ್ನು ಒದಗಿಸುತ್ತದೆ ನಂತರ ಶಕ್ತಿ ಮತ್ತು ಬೆದರಿಕೆಗಳಿಗೆ ಬರುತ್ತಿದೆ ಆದ್ದರಿಂದ ಶಕ್ತಿ ಮತ್ತು ಅವಕಾಶವು ತಕ್ಕಮಟ್ಟಿಗೆ ಪೂರ್ವದಲ್ಲಿದೆ ಏಕೆಂದರೆ ನೀವು ಕಂಪನಿಯ ಸಾಮರ್ಥ್ಯಗಳನ್ನು ಲಾಭ ಪಡೆಯಲು ಮತ್ತು ಪರಿಸರವು ಕಂಪನಿಗೆ ಒದಗಿಸುವ ಅವಕಾಶಗಳನ್ನು ಬಳಸಿಕೊಳ್ಳುತ್ತೀರಿ ಸಾಮರ್ಥ್ಯ ಮತ್ತು ಬೆದರಿಕೆಗಳ ಸಂದರ್ಭದಲ್ಲಿ ಏನಾಗುತ್ತದೆ ಎಂಬುದು ಎಸ್ 1 ಟಿ 1 ಇದು ಸ್ಪರ್ಧೆಗಿಂತ ಉತ್ತಮ ಸೇವೆಗಳನ್ನು ಒದಗಿಸುತ್ತದೆ ಅದು ಒದಗಿಸುವಿಕೆಯು ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಸ್ 2 ಟಿ 1 ಎಸ್ 1 ಟಿ 1 ರಂತೆಯೇ ಇರುತ್ತದೆ ಎಸ್ 3 ಟಿ 1S3 T1 ಇದು ತನ್ನ ಕಾರ್ಯತಂತ್ರದ ಮೈತ್ರಿಗಳಿಂದ ಕಲಿಯಬಹುದು ಮತ್ತು ಅದರ ಪ್ರತಿಸ್ಪರ್ಧಿಗಿಂತ ಸೇವೆಗಳನ್ನು ಒದಗಿಸುತ್ತದೆ ಎಸ್ 4 ಟಿ 1 ಎಸ್ 5 ಟಿ 1 ಮತ್ತು ಎಸ್ 6 ಟಿ1 ಎಸ್ 1 ಟಿ 1ಅನ್ನುಹೋಲುತ್ತವೆ ಇದು ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ ಸ್ಪರ್ಧೆಗಿಂತ ಉತ್ತಮ ಸೇವೆಗಳನ್ನು ಒದಗಿಸುತ್ತದೆ ನಂತರ ನಾವು ದೌರ್ಬಲ್ಯ ಮತ್ತು ಅವಕಾಶಗಳಿಗೆ ಬರುತ್ತೇವೆ ಈಗ ನಾವು ಕಂಪನಿಯ ದೌರ್ಬಲ್ಯಗಳನ್ನು ನಿವಾರಿಸಲು ಅವಕಾಶಗಳ ಸಹಾಯವನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಡಬ್ಲ್ಯೂ 1 ಓ 1 ಡಬ್ಲ್ಯೂ 1ಎಂದರೇನು ಎಂದು ನೋಡೋಣ ಅದರ ಕಾರ್ಯಾಚರಣೆಯ ಆರಂಭಿಕ ದಿನಗಳಲ್ಲಿ ಇದು ಕಡಿಮೆ ಪರಿಣತಿಯನ್ನು ಹೊಂದಿತ್ತು ಆದ್ದರಿಂದ ಅದು ತನ್ನ ಅನೇಕ ಕಾರ್ಯಾಚರಣೆಗಳನ್ನು ಹೊರಗುತ್ತಿಗೆ ನೀಡಬೇಕಾಗಿತ್ತು ಮತ್ತು ಟಿ1 ಅದರ ಕೆಲವು ಪ್ರತಿಸ್ಪರ್ಧಿಗಳಾದ ವೊಡಾಫೋನ್ ಮತ್ತು ಬಿಎಸ್ಎನ್ಎಲ್ ನಿಂದ ಬೆದರಿಕೆಗಳಿವೆ ಆದ್ದರಿಂದ ದೌರ್ಬಲ್ಯಗಳು 1 ಮತ್ತು ಅವಕಾಶಗಳು 1 ಅದು ಗುಣಮಟ್ಟ ಮತ್ತು ಮೌಲ್ಯ ಗಳಿಕೆಗಾಗಿ ತನ್ನ ಪಾಲುದಾರರ ಮೇಲ್ವಿಚಾರಣೆ ಮಾಡಬೇಕು ಪಾಲುದಾರರು ಕಳಪೆ ಕೆಲಸ ನಿರ್ವಹಿಸಿದರೆ ಕಂಪನಿಯು ತನ್ನದೇ ಆದ ಕಾರ್ಯಾಚರಣೆಗಳನ್ನು ಹೊಂದಿಸಬೇಕು ಡಬ್ಲ್ಯೂ 2 ಓ 1 ಕೈಗೆಟುಕುವ ಬೆಲೆಯಲ್ಲಿ ಸ್ವೀಕಾರಾರ್ಹ ಸೇವೆಗಳನ್ನು ಒದಗಿಸಲು ಕಂಪನಿಯು ತನ್ನ ಮೂಲಸೌಕರ್ಯ ಮೈತ್ರಿಗಳನ್ನು ವಿನ್ ವಿನ್ ಸಂಬಂಧಗಳಾಗಿ ಪೂರ್ವಭಾವಿಯಾಗಿ ನಿರ್ವಹಿಸಬೇಕು ಅದೇ ರೀತಿ ಡಬ್ಲ್ಯು 3 ಒ 1 ಇದೆ ಅದು ಮಾನವ ಸಂಪನ್ಮೂಲ ನೀತಿಗಳನ್ನು ಗಮನಿಸಬೇಕು ಮತ್ತು ಹೆಚ್ಚಿನ ಉದ್ಯೋಗಿಗಳ ತೃಪ್ತಿ ಮತ್ತು ನೌಕರರ ಪೌರತ್ವ ನಡವಳಿಕೆ ಅಥವಾ ಸಂಸ್ಥೆಯ ಪೌರತ್ವ ವರ್ತನೆಗೆ ಕಾರಣವಾಗುವ ಸಂಸ್ಥೆಯ ವಾತಾವರಣವನ್ನು ಒದಗಿಸಬೇಕು ಡಬ್ಲ್ಯು 1 ಟಿ 1 ಕಂಪನಿಯು ತನ್ನ ಪಾಲುದಾರರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರಬೇಕು ಇದರಿಂದ ಅವರು ಒಟ್ಟಾಗಿ ಸ್ಪರ್ಧೆಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಡಬ್ಲ್ಯು 3 ಟಿ 1 ಮಾನವ ಸಂಪನ್ಮೂಲ ಸಮಸ್ಯೆಗಳು ಕಂಪನಿಯ ಉದ್ಯೋಗಿಗಳನ್ನು ಸ್ಪರ್ಧಿಗಳಿಗೆ ಬದಲಾಯಿಸಬಹುದು ಆದ್ದರಿಂದ ಇದು ಏರ್ಟೆಲ್ನ ದುರ್ಬಲ ಚತುರ್ಭುಜವಾಗಿದೆ ಮತ್ತು ಏರ್ಟೆಲ್ ಏನನ್ನಾದರೂ ಮಾಡಬೇಕಾಗಿದೆ ಏಕೆಂದರೆ ಅವರ ದೌರ್ಬಲ್ಯದಿಂದಾಗಿ ಅವರು ಬೆದರಿಕೆಗೆ ಒಳಗಾಗುವುದಿಲ್ಲ ಆದ್ದರಿಂದ ಒಂದು ಮಾರ್ಗವೆಂದರೆ ಯಾವ ಪಾಲುದಾರ ಸ್ಪರ್ಧೆಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರೊಂದಿಗೆ ಸಂಬಂಧವನ್ನು ಗಟ್ಟಿಗೊಳಿಸುವುದು ಇನ್ನೊಂದು ಮಾನವ ಸಂಪನ್ಮೂಲ ಉತ್ತಮವಾಗಿರಬೇಕು ಮತ್ತು ಅವರು ತಮ್ಮ ಉದ್ಯೋಗಿಗಳನ್ನು ಉಳಿಸಿಕೊಳ್ಳಬಹುದು ಮತ್ತು ಹೆಚ್ಚಿನ ಉತ್ಪಾದಕತೆಗಾಗಿ ಅವರನ್ನು ಉತ್ತಮವಾಗಿ ತರಬೇತಿಗೊಳಿಸಬಹುದು ಮತ್ತು ಅದು ಅವರ ಉದ್ಯೋಗಗಳು ಮತ್ತು ವೃತ್ತಿ ಗಳಲ್ಲಿ ತೃಪ್ತರಾಗಬಹುದು ಆದ್ದರಿಂದ ಇದು ಟೌ ಟಿ ಒ ಡಬ್ಲ್ಯೂ ಮ್ಯಾಟ್ರಿಕ್ಸ್ ಮತ್ತು ಟಿ ಒ ಡಬ್ಲ್ಯೂ ಮ್ಯಾಟ್ರಿಕ್ಸ್ ನಲ್ಲಿ ಹಲವಾರು ಕಾರ್ಯತಂತ್ರಗಳಿವೆ ಮತ್ತು ಈ ತಂತ್ರಗಳನ್ನು ಈಗ ಪ್ರಾಮುಖ್ಯತೆಯ ಮೇಲೆ ರೂಪಿಸಬಹುದು ಮತ್ತು ಇದು ಅನುಷ್ಠಾನದ ರೀತಿಯ ಚತುರ್ಭುಜವಾಗಿದೆ ತದನಂತರ ಯಾವ ಕಾರ್ಯತಂತ್ರಗಳನ್ನು ಕಾರ್ಯಗತಗೊಳಿಸಲು ಪೂರ್ವದಲ್ಲಿದೆ ಮತ್ತು ಹೆಚ್ಚಿನ ಮಹತ್ವದ್ದಾಗಿದೆ ಮತ್ತು ಯಾವ ಕಾರ್ಯತಂತ್ರಗಳನ್ನು ಕಾರ್ಯಗತಗೊಳಿಸಲು ಕಷ್ಟ ಮತ್ತು ಆದ್ದರಿಂದ ಅದನ್ನು ನಂತರ ನಿಭಾಯಿಸಬಹುದು ನಂತರ ನಾವು ಮತ್ತೊಂದು ಉದಾಹರಣೆಗೆ ಬರುತ್ತೇವೆ ಅದು ಸಾಗರ್ ರತ್ನ ರೆಸ್ಟೋರೆಂಟ್ ಸರಪಳಿಗೆ ಮಾರ್ಕೆಟಿಂಗ್ ತಂತ್ರವನ್ನು ರೂಪಿಸುವುದು ಆದ್ದರಿಂದ ಅಲ್ಲಿ ನಮಗೆ ಸಾಮರ್ಥ್ಯವಿದೆ ಉತ್ತರ ಮತ್ತು ದಕ್ಷಿಣ ಭಾರತದ ಭಕ್ಷ್ಯಗಳೊಂದಿಗೆ ರೆಸ್ಟೋರೆಂಟ್ ಬಹಳ ಜನಪ್ರಿಯವಾಗಿದೆ ಇದು ಶ್ರೇಣಿ 1 ಮತ್ತು ಶ್ರೇಣಿ 2 ನಗರಗಳ ಉತ್ತಮ ಉಪಸ್ಥಿತಿಯನ್ನು ಹೊಂದಿದೆ ಸಾಗರ್ ರತ್ನವು ಹೆಚ್ಚಿನ ಬ್ರಾಂಡ್ ಮೌಲ್ಯವನ್ನು ಹೊಂದಿದೆ ಎಂದು ಗ್ರಾಹಕರು ಗ್ರಹಿಸುತ್ತಾರೆ ಮತ್ತು ಸಾಗರ್ ರತ್ನ ಒದಗಿಸಿದ ಆಹಾರ ಮತ್ತು ವಾತಾವರಣವು ಉತ್ತಮ ಗುಣಮಟ್ಟದ್ದಾಗಿದೆ ಆದ್ದರಿಂದ ದೌರ್ಬಲ್ಯಗಳು ಹೊಸ ಗ್ರಾಹಕರನ್ನು ಆಮಿಷಿಸಲು ಸಾಗರ್ ರತ್ನದಿಂದ ಯಾವುದೇ ಮಾರ್ಕೆಟಿಂಗ್ ಮತ್ತು ಜಾಹೀರಾತು ಪ್ರಯತ್ನಗಳಿಲ್ಲ ರೆಸ್ಟೋರೆಂಟ್ಗಳು ಮಧ್ಯಮ ಮಟ್ಟದ ಮಾರುಕಟ್ಟೆಗಳಲ್ಲಿ ಮಾತ್ರ ಇವೆ ಮತ್ತು ಶಾಪಿಂಗ್ ಮಾಲ್ಗಳು ಮತ್ತು ಉನ್ನತ ಮಟ್ಟದ ಮಾರುಕಟ್ಟೆಗಳಲ್ಲಿ ಇರುವುದಿಲ್ಲ ಜನಸಂಖ್ಯೆಯಲ್ಲಿ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಅವಕಾಶಗಳು ಹೆಚ್ಚುತ್ತಿವೆ ಮತ್ತು ಭಾರತೀಯರ ಬಿಸಾಡಬಹುದಾದ ಆದಾಯವು ಹೆಚ್ಚುತ್ತಿದೆ ಬೆದರಿಕೆ ಇತರ ರೆಸ್ಟೋರೆಂಟ್ಗಳಿಂದ ಬೆದರಿಕೆ ಇದೆ ಬಹುರಾಷ್ಟ್ರೀಯ ಬ್ರಾಂಡ್ಗಳಾದ ಮೆಕ್ಡೊನಾಲ್ಡ್ಸ್Mc Donald ಪಿಜ್ಜಾ ಹಟ್ ಕೆಎಫ್ಸಿ ಯೋ ಚೀನಾYo Chinaಇತ್ಯಾದಿಗಳು ಅಭಿವೃದ್ಧಿ ಹೊಂದುತ್ತಿವೆ ಆದ್ದರಿಂದ ನಾವು ಮತ್ತೆ ಎಸ್ ಡಬ್ಲ್ಯೂ ಒ ಟಿಹೊಂದಿದ್ದೇವೆ ದೌರ್ಬಲ್ಯಗಳು ಅವಕಾಶಗಳು ಮತ್ತು ಬೆದರಿಕೆಗಳನ್ನು ದೂರ ಮಾಡಿ ಅಲ್ಲಿಂದ ನಾವು ಟಿ ಒ ಡಬ್ಲ್ಯೂ ಮ್ಯಾಟ್ರಿಕ್ಸ್ನ ಕಾರ್ಯತಂತ್ರಗಳನ್ನು ಸರಿ ಮಾಡಬಹುದು ಯಾರು ಸಾಗರ್ ರತ್ನಕ್ಕೆ ಅನುಕೂಲವನ್ನು ನೀಡುತ್ತಾರೆ ಅಂದರೆ ಸಾಗರ್ ರತ್ನ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ಅವರ ದೌರ್ಬಲ್ಯ ಮತ್ತು ಬೆದರಿಕೆಗಳನ್ನು ಕತ್ತರಿಸಿ ಸರಾಗವಾಗಿ ಮುಂದುವರಿಯಬಹುದು ಆದ್ದರಿಂದ ಶಾಪಿಂಗ್ ಮಾಲ್ಗಳಲ್ಲಿ ರೆಸ್ಟೋರೆಂಟ್ ಇಲ್ಲದಿರುವುದರಿಂದ ಶಾಪಿಂಗ್ ಮಾಲ್ಗಳಲ್ಲಿ ರೆಸ್ಟೋರೆಂಟ್ಗಳನ್ನು ಹೆಚ್ಚಿಸಿ ಆದ್ದರಿಂದ ಶಾಪಿಂಗ್ ಮಾಲ್ಗಳಲ್ಲಿ ರೆಸ್ಟೋರೆಂಟ್ಗಳನ್ನು ಹೆಚ್ಚಿಸಬೇಕು ಗ್ರಾಹಕರನ್ನು ಆಕರ್ಷಿಸಲು ಉತ್ತಮ ಆಹಾರ ಮತ್ತು ಗುಣಮಟ್ಟದ ಪರಿಸರದ ಬಗ್ಗೆ ಜಾಹೀರಾತು ಮಾಡಬೇಕು ನಂತರ ದೌರ್ಬಲ್ಯಗಳು ಮತ್ತು ಅವಕಾಶಗಳಿವೆ ಆದ್ದರಿಂದ ಶಕ್ತಿ ಮತ್ತು ಅವಕಾಶಗಳಂತೆಯೇ ನಂತರ ನಮಗೆ ಶಕ್ತಿ ಮತ್ತು ಬೆದರಿಕೆಗಳು ಬಂದಿವೆ ಆದ್ದರಿಂದ ಈ ಸಾಮರ್ಥ್ಯಗಳು ಇವುಗಳು ಸಾಮರ್ಥ್ಯಗಳು ಮತ್ತು ಇವುಗಳು ಬೆದರಿಕೆಗಳು ಆದ್ದರಿಂದ ಮಳಿಗೆಗಳ ಸಂಖ್ಯೆಯನ್ನು ಹೆಚ್ಚಿಸಿ ಮತ್ತು ಹೆಚ್ಚು ಜಾಹೀರಾತು ನೀಡಿ ಮತ್ತೆ ದೌರ್ಬಲ್ಯ ಮತ್ತು ಬೆದರಿಕೆಗಳು ಎಸ್ಟಿ ಯಂತೆಯೇ ಇದ್ದು ಅದು ಮಳಿಗೆಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚು ಜಾಹೀರಾತು ನೀಡುತ್ತದೆ ಆದ್ದರಿಂದ ಸಂಕ್ಷಿಪ್ತವಾಗಿ 1409ಶಾಪಿಂಗ್ ಮಾಲ್ಗಳಲ್ಲಿ ಸಾಗರ್ ರತ್ನ ಇರುವಿಕೆಯನ್ನು ಹೆಚ್ಚಿಸಬೇಕು ಗ್ರಾಹಕರನ್ನು ಆಕರ್ಷಿಸಲು ಉತ್ತಮ ಆಹಾರ ಮತ್ತು ಪರಿಸರದ ಗುಣಮಟ್ಟವನ್ನು ಜಾಹೀರಾತು ಮಾಡಬೇಕು ಮತ್ತು ಅವರು ಮಳಿಗೆಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಮತ್ತು ಹೆಚ್ಚು ಜಾಹೀರಾತು ನೀಡಬೇಕು ಆದ್ದರಿಂದ ನಾವು ಎನ್ಪಿಟಿಇಎಲ್ನಲ್ಲಿ ಅಧ್ಯಯನ ಮಾಡಿದ್ದೇವೆ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಅಥವಾ ಅವಕಾಶಗಳು ಮತ್ತು ಬೆದರಿಕೆಗಳ ಬಗ್ಗೆ ನಾವು ಸಣ್ಣ ವಿಶ್ಲೇಷಣೆಯನ್ನು ಚರ್ಚಿಸಿದ್ದೇವೆ ಮತ್ತು ನಂತರ ನಾವು ಟಿ ಒ ಡಬ್ಲ್ಯೂ ಮ್ಯಾಟ್ರಿಕ್ಸ್ ಅನ್ನು ಮಾಡಿದ್ದೇವೆ ಅದು ದೌರ್ಬಲ್ಯಗಳನ್ನು ನೋಡಿಕೊಳ್ಳಲು ಕಾರ್ಯಗತಗೊಳಿಸಬೇಕಾದ ಕಾರ್ಯತಂತ್ರಗಳನ್ನು ಹೊರತರುತ್ತದೆ ಮತ್ತು ದೇಶದ ಬೆದರಿಕೆಗಳು ಮತ್ತು ಕಂಪನಿಯ ನಿರ್ಧಾರಗಳು ಮತ್ತು ಸಾಮರ್ಥ್ಯ ಮತ್ತು ಅವಕಾಶಗಳ ಲಾಭವನ್ನು ಪಡೆದುಕೊಂಡು ಗಣನೀಯವಾಗಿ ಬೆಳೆಯುತ್ತದೆ ಈ ಅಧಿವೇಶನದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ